ಗ್ರಹಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡಿರುವುದರಿಂದ ನಾವು ಈಗ ನಮ್ಮ ಎರಡನೇ ಪರಿಕಲ್ಪನೆಗೆ ಹೋಗುತ್ತಿದ್ದೇವೆ ಅದನ್ನು ನಾವು ಸುದೀರ್ಘವಾಗಿ ಚರ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಅದು ಕಲಿಯುವಿಕೆ ಎಂಬ ಪರಿಕಲ್ಪನೆ ಈ ಸಂಕ್ಷಿಪ್ತ ಪರಿಚಯಾತ್ಮಕ ಮನೋವಿಜ್ಞಾನ ಕೋರ್ಸ್ನ ಭಾಗವಾಗಿ ನಾವು ಮುಂದುವರಿಸುತ್ತಿರುವ ವಿಧಾನವೆಂದರೆ ನಾವು ಮೊದಲು ಪ್ರಚೋದನೆಯು ಹಾಗೂ ಬಾಹ್ಯ ಪ್ರಪಂಚದ ಸಂವೇದನೆಯು ನಮ್ಮನ್ನು ಹೇಗೆ ತಲುಪುತ್ತದೆ ಮತ್ತು ನಾವು ಹೇಗೆ ಅದಕ್ಕೆ ಅರ್ಥವನ್ನು ನಿಯೋಜಿಸಲು ಪ್ರಯತ್ನಿಸುತ್ತೇವೆ ಮತ್ತು ಅದರ ಮೂಲಕ ನಾವು ವಿಷಯಗಳನ್ನು ಹೇಗೆ ಗ್ರಹಿಸುತ್ತೇವೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚವು ಹೇಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ನಾವು ವಿಷಯಗಳನ್ನು ಹೇಗೆ ಗ್ರಹಿಸುತ್ತೇವೆ ಎಂಬುದನ್ನು ಈಗ ನಾವು ಅರ್ಥಮಾಡಿಕೊಂಡಿರುವುದರಿಂದ ನಾವು ಜಗತ್ತನ್ನು ಗ್ರಹಿಸಿದ ನಂತರ ನಮ್ಮ ಸುತ್ತಲಿನ ಪ್ರಪಂಚವನ್ನು ಗ್ರಹಿಸಿದ ನಂತರ ಈಗ ನಾವು ಹೇಗೆ ವಿಷಯಗಳನ್ನು ಕಲಿಯುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಹೆಜ್ಜೆ ಮುಂದೆ ಹೋಗುತ್ತಿದ್ದೇವೆ ಆದ್ದರಿಂದ ಮನೋವಿಜ್ಞಾನದಲ್ಲಿ ಕಲಿಯುವುದು ಎಂದರೆ ನಿಜವಾಗಿ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಮೂಲಭೂತವಾಗಿ ಕಲಿಕೆಯು ತುಲನಾತ್ಮಕವಾಗಿ ಸ್ಥಿರವಾದ ಬದಲಾವಣೆಯಾಗಿದೆ ನಡವಳಿಕೆಯಲ್ಲಿ ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಯಾಗಿದ್ದು ಅದು ಮೂಲತಃ ಅನುಭವದ ಉಪ ಉತ್ಪನ್ನವಾಗಿದೆ ಆದ್ದರಿಂದ ನಮಗೆ ಅನುಭವವು ಲಭ್ಯವಾಗುತ್ತದೆ ಮತ್ತು ಆ ಅನುಭವಗಳು ನಮಗೆ ಒಂದು ನಿರ್ದಿಷ್ಟ ಹಂತದ ಸ್ಥಿರ ಬದಲಾವಣೆಯು ನಮಗೆ ಬರುವ ಮಟ್ಟಿಗೆ ಕಲಿಯುವಂತೆ ಮಾಡುತ್ತದೆ ಆದ್ದರಿಂದ ಮುಂದಿನ ಬಾರಿ ಇದೇ ರೀತಿಯ ಅನುಭವ ಬಂದಾಗ ನಡವಳಿಕೆಯು ಈಗಾಗಲೇ ಕಲಿತಿರುವ ಮೂಲಕ ಸಾಮಾನ್ಯವಾಗಿ ಮಾರ್ಗದರ್ಶಿಸಲ್ಪಡುತ್ತದೆ ಇದನ್ನು ಕಲಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಪ್ರಾಥಮಿಕವಾಗಿ ನಿರಂತರ ಪ್ರಕ್ರಿಯೆ ಎಂದು ಅರ್ಥೈಸಬಹುದು ಏಕೆಂದರೆ ನಾವು ಯಾವಾಗಲೂ ಅದನ್ನು ಅನುಭವಿಸುತ್ತೇವೆ ಜೀವನದಲ್ಲಿ ಒಂದಲ್ಲಾ ಒಂದು ವಿಷಯದ ಮತ್ತು ಅನುಭವದ ನವೀನತೆಯ ಆಧಾರದ ಮೇಲೆ ಪ್ರಚೋದನೆಯು ವಿಭಿನ್ನ ತಿರುವನ್ನು ತೆಗೆದುಕೊಳ್ಳಬಹುದು ಎಂಬ ಅಂಶವನ್ನು ಮನಗೊಂಡು ನಾವು ನಮ್ಮ ನಡವಳಿಕೆಯನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಬಾಹ್ಯ ಪರಿಸರವನ್ನು ಅವಲಂಬಿಸಿ ಒಳಬರುವ ಅನುಭವವನ್ನು ಅವಲಂಬಿಸಿ ಮತ್ತು ಸಂಪೂರ್ಣ ಸಂಶ್ಲೇಷಣೆಯ ಮೇಲೆ ಅವಲಂಬಿತವಾಗಿ ನಮ್ಮೊಳಗೆ ನಡೆಯುವ ತುಲನಾತ್ಮಕ ಬದಲಾವಣೆಯು ನಮಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಾವು ಪ್ರತಿಕ್ರಿಯೆಯನ್ನು ನೀಡುವ ಪರಿಸ್ಥಿತಿಯ ಕಡೆಗೆ ನಮಗೆ ಅನುಕೂಲ ಮಾಡುತ್ತದೆ ಆದರೆ ಈ ನಿರ್ಧಾರಕ್ಕೆ ಬರಲು ನಾವು ಕನಿಷ್ಟ ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಈ ಪರಿಸ್ಥಿತಿಯಲ್ಲಿ ಇದು ಅತ್ಯಂತ ಸೂಕ್ತವಾದ ಪ್ರತಿಕ್ರಿಯೆಯಾಗಿದೆ ಜೈವಿಕ ಜೀವಿಯಾಗಿ ನಾವು ಮೂಲಭೂತವಾಗಿ ನಮ್ಮ ಪ್ರಯತ್ನದ ಮೇಲೆ ಮಿತವ್ಯಯ ಹೊಂದಬೇಕು ಎಂಬ ಸತ್ಯವನ್ನು ನಾವು ಪದೇ ಪದೇ ಹೇಳುತ್ತಿದ್ದೇವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಯು ನಿರಂತರ ಪ್ರಕ್ರಿಯೆಯಾಗಿದೆ ಮತ್ತು ಇದು ಹಂತಹಂತವಾದ ಕ್ರಮೇಣ ಪ್ರಕ್ರಿಯೆಯಾಗಿದೆ ಕ್ರಮೇಣ ಪ್ರಕ್ರಿಯೆ ಏಕೆಂದರೆ ನಡವಳಿಕೆಯಲ್ಲಿ ನೀವು ನೋಡುವ ಯಾವುದೇ ಬದಲಾವಣೆಯು ರಾತ್ರೋರಾತ್ರಿ ಬರುವುದಿಲ್ಲ ಆದ್ದರಿಂದ ಕೆಲವು ವಿಷಯಗಳನ್ನು ನೀವು ಕ್ರಮೇಣ ಕಲಿಯುತ್ತೀರಿ ಮತ್ತು ನಿಮ್ಮ ಸ್ವಂತ ಹಿಂದಿನ ಅನುಭವವನ್ನು ನೆನಪಿಸಿಕೊಳ್ಳುತ್ತೀರಿ ನೀವು ಬೈಸಿಕಲ್ ಅನ್ನು ಹೇಗೆ ಓಡಿಸಬೇಕೆಂದು ಕಲಿಯಲು ಪ್ರಯತ್ನಿಸಿದಾಗ ಅದನ್ನು ರಾತ್ರೋರಾತ್ರಿ ನೀವು ಓಡಿಸಲು ನಡೆಸಲು ಪ್ರಾರಂಭಿಸಲಿಲ್ಲ ಮತ್ತು ಅದನ್ನು ಪೂರ್ಣ ಕೌಶಲ್ಯದಿಂದ ನಿರ್ವಹಿಸಲು ಕಲಿಯಲಿಲ್ಲ ಇದು ನಮ್ಮೆಲ್ಲರಿಗೂ ನಿಜವಾಗಿದೆ ಹಾಗಾದರೆ ನಾವು ಅದನ್ನು ಹೇಗೆ ಕರಗತ ಮಾಡಿಕೊಂಡಿದ್ದೇವೆ ಇದು ಬಹಳ ಕ್ರಮೇಣವಾದ ಪ್ರಕ್ರಿಯೆಯಾಗಿದೆ ಮತ್ತು ನಿಮಗೆ ಒಂದು ಸಮಯ ಬರಬಹುದು ನೀವು ಆಗಾಗ್ಗೆ ಸೈಕಲ್ ಓಡಿಸದಿದ್ದರೂ ಸಹ ನಾಳೆ ನಿಮಗೆ ಅವಕಾಶ ನೀಡಿದರೆ ನಾವು ಅದನ್ನು ತುಂಬಾ ಸುಲಭವಾಗಿ ಓಡಿಸಬಹುದು ಆದ್ದರಿಂದ ನಮಗೆ ಬಂದಿರುವ ಬದಲಾವಣೆಯು ತುಲನಾತ್ಮಕವಾಗಿ ಸ್ಥಿರವಾದ ಬದಲಾವಣೆಯಾಗಿದೆ ಈಗ ನಾವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳೋಣ ನಡವಳಿಕೆಯ ದೃಷ್ಟಿಕೋನದಿಂದ ನಾವು ಪ್ರಚೋದನೆಯನ್ನು ನೋಡುತ್ತೇವೆ ಮತ್ತು ಒಮ್ಮೆ ಪ್ರಚೋದನೆಯನ್ನು ಸೂಕ್ಷ್ಮಜೀವಿಗೆ ಪ್ರಸ್ತುತಪಡಿಸಿದಾಗ ಉಂಟಾಗುವ ಪ್ರತಿಕ್ರಿಯೆಯನ್ನು ನೋಡುತ್ತೇವೆ ಆದ್ದರಿಂದ ನಾವು ಯಾವಾಗಲೂ ಮನೋವಿಜ್ಞಾನದಲ್ಲಿ SOR ಮಾದರಿಯ ಬಗ್ಗೆ ಅಂದರೆ ಪ್ರಚೋದಕ ಜೀವಿಯ ಪ್ರತಿಕ್ರಿಯೆ ಮಾದರಿಯ ಬಗ್ಗೆ ಮಾತನಾಡುತ್ತೇವೆ ಈಗ ಪ್ರಚೋದನೆಯು ಮೂಲಭೂತವಾಗಿ ಪ್ರತಿಕ್ರಿಯೆಯನ್ನು ನೀಡಲು ನಿಮ್ಮನ್ನು ಪ್ರಚೋದಿಸುವ ಯಾವುದೇ ಘಟನೆ ಯಾವುದೇ ಪರಿಸ್ಥಿತಿ ಯಾವುದೇ ಸ್ಥಿತಿ ಯಾವುದೇ ಸಂಕೇತ ಯಾವುದೇ ಸುಳಿವು ಆಗಿದೆ ಅದುವೇ ಪ್ರಚೋದನೆ ನಿಮ್ಮ ಫಲಿತಾಂಶವು ನಮ್ಮ ಪ್ರತಿಕ್ರಿಯೆಯಾಗಿದೆ ಎಂದು ಅರ್ಥಮಾಡಿಕೊಳ್ಳಿ ಅದು ನಾವು ತೋರಿಸುವ ನಡವಳಿಕೆಯಾಗಿದೆ ಆದರೆ ಎರಡು ರೀತಿಯ ಪ್ರತಿಕ್ರಿಯೆಗಳು ಇರಬಹುದು ಬಹಿರಂಗ ಪ್ರತಿಕ್ರಿಯೆ ಮತ್ತು ರಹಸ್ಯ ಪ್ರತಿಕ್ರಿಯೆ ಬಹಿರಂಗ ಪ್ರತಿಕ್ರಿಯೆಗಳು ಬಹಳ ಸುಲಭವಾಗಿ ಗಮನಿಸಬಹುದಾದ ಪ್ರತಿಕ್ರಿಯೆಗಳಾಗಿವೆ ನಾನು ಈಗ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಇದು ಸುಲಭವಾಗಿ ಗಮನಿಸಬಹುದಾದ ನಡವಳಿಕೆಯಾಗಿದೆ ಆದರೆ ನೀವು ಗಮನಿಸಲು ಸಾಧ್ಯವಾಗದ ಮತ್ತೊಂದು ರೀತಿಯ ಸುಪ್ತ ಚಿಂತನೆಯು ನಡೆಯುತ್ತಿರಬಹುದು ಅವುಗಳನ್ನು ರಹಸ್ಯ ನಡವಳಿಕೆ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾನು ಇದೀಗ ಏನು ಯೋಚಿಸುತ್ತಿದ್ದೇನೆ ಅಥವಾ ನಾನು ಇದೀಗ ಈ ಉಪನ್ಯಾಸವನ್ನು ಧ್ವನಿಮುದ್ರಿಕೆ ಮಾಡುತ್ತಿರುವಾಗ ಅದು ಸುಲಭವಾಗಿ ಗಮನಿಸಬಹುದಾದ ನಡವಳಿಕೆ ಮತ್ತು ಬಹಿರಂಗ ನಡವಳಿಕೆಯಾಗಿದೆ ಕ್ಯಾಮರಾ ಹಿಂದೆ ನಿಂತಿರುವ ಛಾಯಾಗ್ರಾಹಕನ ಮನಸ್ಸಿನಲ್ಲಿ ನಡೆಯುತ್ತಿರುವುದು ರಹಸ್ಯ ನಡವಳಿಕೆಯಾಗಿದೆ ಆದ್ದರಿಂದ ನಾವು ಕಲಿಕೆಯನ್ನು ನೋಡಿದಾಗ ನಾವು ಮೂಲತಃ ಪ್ರಚೋದಕ ಪ್ರತಿಕ್ರಿಯೆ ಸಂಬಂಧವನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಪ್ರಚೋದಕ ಪ್ರತಿಕ್ರಿಯೆಯ ಸಂಬಂಧವನ್ನು ನೋಡುತ್ತಿದ್ದೇವೆ ಎಂದು ಹೇಳಿದಾಗ ಜೀವಿಯು ಸಹಜವಾಗಿ ಅವನದೇ ಅಥವಾ ಅವಳದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ ಆದರೆ ಅದೇ ಸಮಯದಲ್ಲಿ ಪ್ರತಿಕ್ರಿಯೆ ಎಂದರೆ ಬಹಿರಂಗ ಮತ್ತು ರಹಸ್ಯ ಪ್ರತಿಕ್ರಿಯೆಯಾಗಿದೆ ಈಗ ಕಲಿಕೆಯು ಮೂಲಭೂತವಾಗಿ ನಿಕಟತೆ ಮತ್ತು ಸಂಬಂಧಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಈ ಸಂಬಂಧವನ್ನು ಮಾಡಲು ಪ್ರಯತ್ನಿಸುತ್ತೇವೆ ಈ ಸಂಬಂಧವನ್ನು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಈ ಸಂಬಂಧವನ್ನು ವಿಕಸನಗೊಳಿಸುತ್ತೇವೆ ಆದ್ದರಿಂದ ಇದು ಪ್ರಚೋದನೆಯಾಗಿದ್ದರೆ ಇದು ಪ್ರತಿಕ್ರಿಯೆಯಾಗಿರಬೇಕು ಮತ್ತು ಅದು ಪ್ರಚೋದನೆಯಾಗಿದ್ದರೆ ಅದು ಪ್ರತಿಕ್ರಿಯೆಯಾಗಿರಬೇಕು ಉದಾಹರಣೆಗೆ ನಿಮ್ಮ ಶಾಲಾ ದಿನಗಳನ್ನು ನೆನಪಿಸಿಕೊಳ್ಳಿ ಒಬ್ಬ ಶಿಕ್ಷಕರು ತರಗತಿಯೊಳಗೆ ಪ್ರವೇಶಿಸುತ್ತಾರೆ ಮತ್ತು ನೀವು ಮೊದಲ ಬಾರಿಗೆ ಔಪಚಾರಿಕ ಶಿಕ್ಷಣಕ್ಕೆ ತೆರೆದುಕೊಳ್ಳುತ್ತಿರುವ ಹೊಸಬರು ಎಂದು ನೀವು ಗುರುತಿಸಿಕೊಂಡಿದ್ದರೆ ಉಳಿದವರೆಲ್ಲರೂ ಶಿಕ್ಷಕರಿಗೆ ಶುಭೋದಯವನ್ನು ಹಾರೈಸುವುದನ್ನು ನೀವು ನೋಡುತ್ತೀರಿ ಮತ್ತು ಒಮ್ಮೆ ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ನೀವು ಮಾಡಬೇಕಾಗಿರುವುದು ನಿಮ್ಮ ಆಸನವನ್ನು ಬಿಟ್ಟು ನೆಟ್ಟಗೆ ನಿಂತು ಶಿಕ್ಷಕರನ್ನು ಹಾರೈಸುವುದು ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ಇದು ಈಗ ಕಲಿಯಲ್ಪಟ್ಟಿದೆ ಇದು ಅಚ್ಚಾಗಿದೆ ಮತ್ತು ಮುಂದಿನ ಬಾರಿ ನಿಮ್ಮ ಕೋಣೆಗೆ ಶಿಕ್ಷಕರು ಬಂದಾಗಲೆಲ್ಲಾ ನೀವು ಮಾಡುವ ಮೊದಲ ಕೆಲಸವೆಂದರೆ ನೀವು ಧಾರ್ಮಿಕವಾಗಿ ನಿಮ್ಮ ಸ್ಥಾನವನ್ನು ಬಿಟ್ಟು ಶಿಕ್ಷಕರಿಗೆ ಶುಭೋದಯವನ್ನು ಕೋರುವುದು ಇಲ್ಲಿ ಈಗ ಸಂಬಂಧವನ್ನು ರಚಿಸಲಾಗಿದೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಈ ಸಂಯೋಜನೆಯು ಹೇಗೆ ರೂಪುಗೊಳ್ಳುತ್ತದೆ ಮೂಲಭೂತವಾಗಿ ಮೂರು ಅಂಶಗಳು ಈ ಸಂಬಂಧದ ರಚನೆಯನ್ನು ನಿಯಂತ್ರಿಸುತ್ತವೆ ಅವು ನಿಕಟತೆ ವ್ಯತಿರಿಕ್ತತೆ ಮತ್ತು ಹೋಲಿಕೆ ಎಂಬ ಮೂರು ಲಕ್ಷಣಗಳಾಗಿವೆ ನಿಕಟತೆ ಎಂದರೇನು ನಿಕಟತೆಯು ಸಾಮೀಪ್ಯವಾಗಿದೆ ಆದ್ದರಿಂದ ನೀವು ಪ್ರಚೋದನೆಯನ್ನು ಮತ್ತು ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ ಆದರೆ ಎರಡರ ನಡುವಿನ ತಾತ್ಕಾಲಿಕ ವ್ಯತ್ಯಾಸವೇನು ಈ ಜನಪ್ರಿಯ ಹಾಸ್ಯವನ್ನು ನೀವು ಕೇಳಿರಬೇಕು ಎಂದು ನನಗೆ ಖಾತ್ರಿಯಿದೆ ಅದರಿಂದ ಅದು ಬಹುಶಃ ನಿಮ್ಮನ್ನು ಇನ್ನೂ ನಗುವಂತೆ ಮಾಡುವುದಿಲ್ಲ ಅದೇನೆಂದರೆ ಯಾರೋ ಒಬ್ಬರು ಹಾಸ್ಯವನ್ನು ಮಾಡಿದ್ದಾರೆ ಮತ್ತು ಹಾಸ್ಯವನ್ನು ಮಾಡಿದಾಗ ಮೃಗಾಲಯದಲ್ಲಿನ ಇತರ ಎಲ್ಲಾ ಪ್ರಾಣಿಗಳು ನಕ್ಕವು ಆದರೆ ಒಂದು ದಿನದ ನಂತರ ಒಂದು ಪ್ರಾಣಿ ನಗಲು ಪ್ರಾರಂಭಿಸಿತು ಇದರಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ತಾತ್ಕಾಲಿಕ ವಿಳಂಬವಿದೆ ಈಗ ಅದನ್ನು ಒಂದು ವಿಷಯದೊಂದಿಗೆ ಸಂಯೋಜಿಸಿ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಕೇಳಿದ ಪ್ರಶ್ನೆಗೆ ನೀವು ಉತ್ತರಿಸುತ್ತೀರಿ ಮತ್ತು ಶಿಕ್ಷಕರು ಈಗ ನಿಮ್ಮನ್ನು ಮೆಚ್ಚುಗೆಯಿಂದ ನೋಡುತ್ತಾರೆ ತರಗತಿಯಲ್ಲಿ ನೀವು ನೀಡಿದ ಪ್ರತಿಕ್ರಿಯೆಯ ಸೂಕ್ತತೆಯನ್ನು ಮೆಚ್ಚಿಸಲು ಶಿಕ್ಷಕರು ಕೆಲವು ಪದಗಳನ್ನು ಬಳಸುತ್ತಾರೆ ಕೇಳಿದ ಪ್ರಶ್ನೆ ನೀಡಿದ ಉತ್ತರ ಉತ್ತರದ ನಿಖರತೆ ಮತ್ತು ಶಿಕ್ಷಕರ ಮೌಲ್ಯಮಾಪನ ಅವುಗಳ ನಡುವೆ ಪರಸ್ಪರ ಸಂಬಂಧವಿರುತ್ತದೆ ಆದ್ದರಿಂದ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡಿದ ತಕ್ಷಣ ಶಿಕ್ಷಕರಿಂದ ನಿಮಗೆ ಧನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಲಾಗುತ್ತದೆ ಮತ್ತು ಈ ಸಕಾರಾತ್ಮಕ ಪ್ರತಿಕ್ರಿಯೆಯು ನೀವು ನೀಡಿದ ಉತ್ತರಕ್ಕಿಂತ ಸಮಯದ ವ್ಯತ್ಯಾಸದ ವಿಷಯದಲ್ಲಿ ಹೆಚ್ಚು ಭಿನ್ನವಾಗಿರುವುದಿಲ್ಲ ಆದ್ದರಿಂದ ಕಲಿಕೆಯ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಹೆಚ್ಚು ಹೆಚ್ಚು ನಿಕಟತೆ ಇರುತ್ತದೆ ನಂತರ ಹೆಚ್ಚಿನ ಸಂಬಂಧವಿದ್ದರೆ ಇದು ಮಾಡಬಹುದಾದದ್ದು ಮತ್ತು ಇದು ಅಲ್ಲ ಎಂದು ನೀವು ನಿಖರವಾಗಿ ಕಲಿಯುತ್ತೀರಿ ಮತ್ತು ಆದ್ದರಿಂದ ಸಾಮಾಜಿಕ ರೂಢಿಗಳನ್ನು ಮಾಡುವ ವಿಷಯದಲ್ಲಿ ಕಲಿಕೆಯ ಸಾಂದರ್ಭಿಕತೆಯು ನಮ್ಮ ಸಂಸ್ಕೃತಿಯಲ್ಲಿ ಪೋಷಕರ ಪ್ರಬಲ ಮಾದರಿಗಳಲ್ಲಿ ಒಂದಾಗಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಪಾಲಕರು ಮಕ್ಕಳನ್ನು ಬೈಯಲು ಹಿಂಜರಿಯುವುದಿಲ್ಲ ಅನೇಕ ಪೋಷಕರು ಮಗುವಿಗೆ ಕಪಾಳಮೋಕ್ಷ ಮಾಡಲು ಸಹ ಹಿಂಜರಿಯುವುದಿಲ್ಲ ಈಗ ನೀವು ತಪ್ಪನ್ನು ಎಸಗುತ್ತೀರಿ ಮತ್ತು ತಪ್ಪಿನ ಪ್ರಮಾಣವು ನಿಮ್ಮ ಪೋಷಕರಲ್ಲಿ ನಿಮಗೆ ಶಿಕ್ಷೆಯನ್ನು ಕೊಡುವ ಮಟ್ಟಿಗೆ ಪ್ರಚೋದಿಸಲು ಸಾಧ್ಯವಾದಗುತ್ತದೆ ಎಂದು ಪರಿಗಣಿಸಿದರೆ ಪೋಷಕರು ನಿಮ್ಮನ್ನು ತಕ್ಷಣ ಗದರಿಸುತ್ತಾರೆ ಉದಾಹರಣೆಗೆ ನೀವು ಇದೀಗ ಅನಾಗರಿಕ ಭಾಷೆಯನ್ನು ಬಳಸುತ್ತೀರಿ ಮತ್ತು ಎರಡು ದಿನಗಳ ನಂತರ ನಿಮ್ಮ ತಂದೆ ನಿಮ್ಮನ್ನು ಕರೆದು ನಂತರ ನಿಮ್ಮನ್ನು ಶಿಕ್ಷಿಸುವುದು ಬೈಯುವುದು ಮಾಡುವುದಿಲ್ಲ ನೀವು ಅನಾಗರಿಕ ಭಾಷೆಯನ್ನು ಬಳಸಿದ ಕ್ಷಣದಲ್ಲಿ ನೀವು ನಿಮ್ಮ ತಂದೆಯಿಂದ ಮರುಕ್ಷಣ ಪ್ರತಿಕೂಲವಾದ ಹೇಳಿಕೆಯನ್ನು ಪಡೆಯುತ್ತೀರಿ ಅವರು ನಿಮ್ಮನ್ನು ನಿಂದಿಸುತ್ತಾರೆ ಕಪಾಳಮೋಕ್ಷ ಮಾಡಬಹುದು ಮತ್ತು ಈ ಪದವು ಸಂಸ್ಕೃತಿಯಲ್ಲಿ ಅಸ್ತಿತ್ವದಲ್ಲಿದೆಯಾದರೂ ಈ ಪದವು ನಿಘಂಟಿನಲ್ಲಿ ಅಸ್ತಿತ್ವದಲ್ಲಿದೆಯಾದರೂ ಇದು ಪರಿಭಾಷೆಯಲ್ಲಿ ಬಳಸಲಾಗದ ಪದವಾಗಿದೆ ಎಂದು ನಾವು ಹೀಗೆ ಕಲಿಯುತ್ತೇವೆ ಸಮಾಜದಲ್ಲಿ ಮಾಡಬೇಕಾದ ಕೆಲಸಗಳನ್ನು ನೀವು ಕಲಿಯುತ್ತೀರಿ ಆದ್ದರಿಂದ ಕಲಿಕೆಯಲ್ಲಿ ನಿರಂತರತೆಯು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎರಡನೆಯದು ವ್ಯತಿರಿಕ್ತತೆಯ ಅಂಶ ನೀವು ಅರ್ಥಮಾಡಿಕೊಳ್ಳುವ ಹೆಚ್ಚಿನ ವ್ಯತಿರಿಕ್ತತೆಯಿಂದ ಉತ್ತಮ ಕಲಿಕೆಯಾಗುತ್ತದೆ ಏಕೆಂದರೆ ನೀವು ಎರಡು ವಿಷಯಗಳನ್ನು ಪ್ರತ್ಯೇಕಿಸಬಹುದು ಹಾಗಾಗಿ ನಾನು ಹಿಂದಿನ ಅದೇ ಉದಾಹರಣೆಯನ್ನು ತೆಗೆದುಕೊಂಡರೆ ಪ್ರತಿಕ್ರಿಯೆಯ ಔಚಿತ್ಯ ಮತ್ತು ಬಳಸುತ್ತಿರುವ ಪದದ ಸರಿಯಾಗಿರುವಿಕೆ ಮತ್ತು ಧನಾತ್ಮಕ ಅಥವಾ ಋಣಾತ್ಮಕ ಪ್ರತಿಕ್ರಿಯೆಯನ್ನು ನಿಮಗೆ ಹಿಂತಿರುಗಿಸುವುದು ನೀವು ಶಿಕ್ಷಕರಿಗೆ ಸರಿಯಾದ ಉತ್ತರವನ್ನು ನೀಡುತ್ತೀರಿ ಮತ್ತು ಶಿಕ್ಷಕರು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನೀವು ಗ್ರಾಮ್ಯವನ್ನು ಬಳಸುತ್ತೀರಿ ಮತ್ತು ನಿಮ್ಮ ತಂದೆ ನಿಮ್ಮನ್ನು ಶಿಕ್ಷಿಸುತ್ತಾರೆ ಈಗ ನೀವು ಎರಡು ಸನ್ನಿವೇಶಗಳ ನಡುವಿನ ವ್ಯತಿರಿಕ್ತತೆಯನ್ನು ಬಹಳ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಇದು ಮಾಡಬೇಕಾದುದನ್ನು ರೂಪಿಸುತ್ತಾದರೆ ಇದು ಮಾಡಬಾರದ್ದನ್ನು ರೂಪಿಸುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಅದೇ ರೀತಿ ನಿಮಗೆ ಮಾಡಬಹುದಾದ ಕೆಲಸಗಳು ನಿಗದಿತ ವಿಷಯಗಳು ಯಾವುವು ಎಂದು ನಿಮಗೆ ತಿಳಿದಿದ್ದರೆ ಪೂರ್ವನಿಯೋಜಿತವಾಗಿ ನೀವು ಏನನ್ನು ನಿಷೇಧಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಆದ್ದರಿಂದ ಮಾಡು ಮತ್ತು ಮಾಡಬೇಡ ಸೂಚಿಸಿದ ಮತ್ತು ನಿಷೇಧಿಸಿದ ಇವುಗಳ ಸಂಬಂಧವು ವ್ಯತಿರಿಕ್ತವಾಗಿ ಬಹಳ ಸುಲಭವಾಗಿ ರೂಪುಗೊಳ್ಳುತ್ತದೆ ಮತ್ತು ಮೂರನೆಯದಾಗಿ ನಾವು ಅನುಭವದೊಂದಿಗೆ ಮುಂದುವರಿಯಲು ಬಯಸುತ್ತೇವೆ ಏಕೆಂದರೆ ಪೂರ್ವನಿಯೋಜಿತವಾಗಿ ಕಲಿಕೆಯು ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಯಾಗಿದೆ ಆದ್ದರಿಂದ ಇದು ತುಲನಾತ್ಮಕವಾಗಿ ಸ್ಥಿರವಾದ ಬದಲಾವಣೆಯಾಗಿದ್ದರೆ ಅದು ಯಾವುದಕ್ಕೆ ಮುನ್ನಡೆಯಾಗಬೇಕು ನೀವು ಎರಡನೇ ಬಾರಿಗೆ ಅಥವಾ ಹಲವಾರು ಬಾರಿ ಅನುಭವಿಸುತ್ತಿರುವ ಇದೇ ರೀತಿಯ ಪರಿಸ್ಥಿತಿ ಇದ್ದರೆ ನಿಮ್ಮ ಹಿಂದಿನ ಅನುಭವವನ್ನು ವಿಸ್ತರಿಸುವ ಹಂತಕ್ಕೆ ಅದು ನಿಮ್ಮನ್ನು ಕರೆದೊಯ್ಯುಲು ಮುನ್ನಡೆಯಾಗಬೇಕು ಮತ್ತು ಕಳೆದ ಬಾರಿ ನೀವು ನಿರ್ಧರಿಸಿದ ಎರಡು ಸನ್ನಿವೇಶಗಳ ನಡುವಿನ ಹೋಲಿಕೆಯನ್ನು ಆಧರಿಸಿ ಇದು ಸೂಕ್ತ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಈ ಬಾರಿಯೂ ಇದು ಸೂಕ್ತ ಪ್ರತಿಕ್ರಿಯೆಯಾಗಿದೆ ತರಗತಿಗೆ ಪ್ರವೇಶಿಸುವ ಶಿಕ್ಷಕರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಶಿಕ್ಷಕರು ತರಗತಿಯನ್ನು ಪ್ರವೇಶಿಸುತ್ತಾರೆ ಮತ್ತು ವಿದ್ಯಾರ್ಥಿಯು ಕುರ್ಚಿಯಿಂದ ಎದ್ದು ಶುಭೋದಯ ಸಾರ್ ಶುಭೋದಯ ಮೇಡಮ್ ಎಂದು ಕೋರುತ್ತಾನೆ ಮೊದಲ ದಿನ ಎರಡನೇ ದಿನ ಮತ್ತು ಪ್ರತಿ ಬಾರಿ ನೀವು ಈ ನಡವಳಿಕೆಯನ್ನು ಪುನರಾವರ್ತಿಸುತ್ತೀರಿ ಏಕೆಂದರೆ ಪರಿಸ್ಥಿತಿಯಲ್ಲಿ ಸಾಮ್ಯತೆ ಇದೆ ನೀವು ತರಗತಿಯ ವ್ಯವಸ್ಥೆಯಲ್ಲಿ ಇರುವಿರಿ ಎಂದು ನಿಮಗೆ ತಿಳಿದಿದೆ ಮತ್ತು ಒಂದು ಅವಧಿಯ ತರಗತಿ ಮುಗಿದಿದೆ ಮತ್ತು ಈಗ ಮುಂದಿನ ಶಿಕ್ಷಕರು ಕೊಠಡಿಯನ್ನು ಪ್ರವೇಶಿಸುತ್ತಾರೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅವಧಿ ದಿನಾಂಕ ಮತ್ತು ಶಿಕ್ಷಕರು ಬದಲಾಗಿದ್ದರೂ ಸಹ ಪ್ರತಿ ಬಾರಿಯೂ ನಡವಳಿಕೆ ಒಂದೇ ಆಗಿರುತ್ತದೆ ಮತ್ತು ಇದು ಮೂಲತಃ ಹೋಲಿಕೆಯಿಂದ ನಿಯಂತ್ರಿಸಲ್ಪಡುತ್ತದೆ ಆದ್ದರಿಂದ ಒಂದು ವಿಷಯವನ್ನು ನೆನಪಿಡಿ ಮೂಲಭೂತವಾಗಿ ಕಲಿಕೆ ಎಂದರೆ ಸಂಬಂಧದ ರಚನೆಯಾಗಿದೆ ಮತ್ತು ಸಂಬಂಧಗಳು ಪ್ರಾಥಮಿಕವಾಗಿ ಕೇವಲ ಮೂರು ಅಂಶಗಳಾದ ನಿಕಟತೆ ವ್ಯತಿರಿಕ್ತತೆ ಮತ್ತು ಹೋಲಿಕೆಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಈಗ ಪ್ರಸ್ತಾಪಿಸಲಾಗಿರುವ ವಿವಿಧ ಸಿದ್ಧಾಂತಗಳ ದೃಷ್ಟಿಕೋನದಿಂದ ಕಲಿಕೆಯನ್ನು ಅರ್ಥಮಾಡಿಕೊಳ್ಳೋಣ ನೀವು ಸಿದ್ಧಾಂತಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ವರ್ತನೆಯ ಸಿದ್ಧಾಂತಗಳು ಮತ್ತು ಅರಿವಿನ ಸಿದ್ಧಾಂತಗಳು ಮೂಲಭೂತವಾಗಿ ನಡವಳಿಕೆಯ ಸಿದ್ಧಾಂತಗಳು ಕಲಿಕೆಯು ಯಾವುದೇ ಬಾಹ್ಯ ಪ್ರಚೋದಕಗಳಿಗೆ ಗಮನಿಸಬಹುದಾದ ಪ್ರತಿಕ್ರಿಯೆಗಳ ಪರಿಣಾಮವಾಗಿ ನಡೆಯುತ್ತದೆ ಎಂಬ ಪ್ರಮೇಯವನ್ನು ಆಧರಿಸಿದೆ ಮತ್ತು ಆದ್ದರಿಂದ ಇದನ್ನು ಪ್ರಚೋದಕ ಪ್ರತಿಕ್ರಿಯೆ ಸಿದ್ಧಾಂತ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಎಂದರೆ ನೀವು ಬಾಹ್ಯ ಪ್ರಚೋದನೆಯನ್ನು ಹೊಂದುತ್ತೀರಿ ಮತ್ತು ನೀವು ನಡವಳಿಕೆಯನ್ನು ಗಮನಿಸುತ್ತೀರಿ ಮತ್ತು ನೀವು ಗಮನಿಸಿದ ನಡುವಳಿಕೆಯ ಆಧಾರದ ಮೇಲೆ ನೀವು ಮಾಪನಾಂಕ ನಿರ್ಣಯಿಸಲು ಪ್ರಯತ್ನಿಸುತ್ತೀರಿ ಮತ್ತು ಈ ಸಹಯೋಗವು ಪ್ರಚೋದಕ ಪ್ರತಿಕ್ರಿಯೆ ಸಂಬಂಧವನ್ನು ರೂಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಸಿದ್ಧಾಂತಗಳ ಎರಡನೇ ಗುಂಪನ್ನು ಅರಿವಿನ ಸಿದ್ಧಾಂತಗಳು ಎಂದು ಕರೆಯಲಾಗುತ್ತದೆ ಈಗ ಅರಿವಿನ ಸಿದ್ಧಾಂತಗಳು ಮೂಲಭೂತವಾಗಿ ಕಲಿಕೆಯು ಮಾನಸಿಕ ಮಾಹಿತಿ ಪ್ರಕ್ರಿಯೆಯ ಮೇಲೆ ಆಧಾರಿತವಾಗಿದೆ ಎಂದು ಹೇಳುತ್ತದೆ ಇದು ಸಾಮಾನ್ಯವಾಗಿ ಸಮಸ್ಯೆಯ ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ನೀವು ಸಮಸ್ಯೆಯ ಪರಿಸ್ಥಿತಿಯಲ್ಲಿದ್ದರೆ ನೀವು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಮತ್ತು ಈಗ ನಿಮಗೆ ಆ ಪರಿಸ್ಥಿತಿಯಲ್ಲಿ ಬಂದಿರುವ ಪರಿಹಾರವನ್ನು ಆಧರಿಸಿ ನೀವು ಹಿಂತಿರುಗಿ ನೋಡುತ್ತೀರಿ ಮತ್ತು ಅಲ್ಲಿ ನಡೆದ ಮಾಹಿತಿ ಸಂಸ್ಕರಣೆಯನ್ನು ನೋಡುತ್ತೀರಿ ಮಾಹಿತಿ ಪ್ರಕ್ರಿಯೆಗೆ ಮೂಲಭೂತವಾಗಿ ನೀವು ಒಳಹರಿವನ್ನು ಹೊಂದಿರಬೇಕು ಮತ್ತು ಅದರಿಂದ ಹೊರಹರಿವು ಬರುತ್ತದೆ ಒಳಹರಿವು ಮತ್ತು ಹೊರಹರಿವಿನ ನಡುವೆ ರೂಪಾಂತರದ ಪ್ರಕ್ರಿಯೆ ಇರುತ್ತದೆ ನೀವು ಮರುಪರಿಶೀಲಿಸುವ ಈ ರೂಪಾಂತರವೇ ನಿಮಗೆ ಸಹಾಯ ಮಾಡುತ್ತದೆ ಅದು ನೀವು ಪರಿಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡುತ್ತದೆ ಈಗ ನಾವು ಎರಡು ಗುಂಪುಗಳ ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ್ದೇವೆ ವರ್ತನೆಯ ಸಿದ್ಧಾಂತಗಳು ಮತ್ತು ಅರಿವಿನ ಸಿದ್ಧಾಂತಗಳು ಕೆಲವು ವಿಷಯಗಳನ್ನು ನೋಡೋಣ ನಾನು ಇದೀಗ ಮನುಷ್ಯರಿಂದ ತರಬೇತಿ ಪಡೆದ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಕಲಿಯಲು ಮತ್ತು ವರ್ತಿಸುವಂತೆ ಮಾಡಿದ ಪ್ರಾಣಿಗಳ ಉದಾಹರಣೆಗಳನ್ನು ನೋಡುತ್ತಿದ್ದೇನೆ ಉದ್ದೇಶಪೂರ್ವಕವಾಗಿ ನಾನು ಪ್ರಾಣಿಗಳ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಕಾರಣವೆಂದರೆ ಮುಂದಿನ ಉಪನ್ಯಾಸದಲ್ಲಿ ನಾವು ಕಲಿಕೆಯ ವಿವಿಧ ಸಿದ್ಧಾಂತಗಳಿಗೆ ಬರುತ್ತೇವೆ ಮತ್ತು ಅಲ್ಲಿ ನಾವು ವಾಸ್ತವವಾಗಿ ಪ್ರಾಣಿಗಳ ಮೇಲೆ ಮಾಡಿದ ಪ್ರಯೋಗವನ್ನು ಆಧರಿಸಿದ ಸಿದ್ಧಾಂತವನ್ನು ನೋಡುತ್ತೇವೆ ಆದ್ದರಿಂದ ಈ ವೀಡಿಯೊಗಳನ್ನು ನೋಡಿ